ಹಲೋ ಮತ್ತು ಸೆಕ್ಯೂರ್ ಸಿಸ್ಟಮ್ ಇಂಜಿನಿಯರಿಂಗ್ ಕೋರ್ಸ್ನಲ್ಲಿನ ಈ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಉಪನ್ಯಾಸದಲ್ಲಿ ನಾವು ಪ್ರವೇಶ ನಿಯಂತ್ರಣದ ಸಂಕ್ಷಿಪ್ತ ಪರಿಚಯವನ್ನು ಹೊಂದಿದ್ದೇವೆ ಮತ್ತು ನಾವು ವಿವೇಚನೆಯ ಪ್ರವೇಶ ನಿಯಂತ್ರಣ ನೀತಿಗಳನ್ನು ಮತ್ತು ಸಾಮರ್ಥ್ಯಗಳು ಪ್ರವೇಶ ನಿಯಂತ್ರಣ ಪಟ್ಟಿ ಮತ್ತು ಆರಂಭಿಕವನ್ನು ಬಳಸಿಕೊಂಡು ಅದನ್ನು ಹೇಗೆ ಕಾರ್ಯಗತಗೊಳಿಸಬಹುದು ಎಂಬುದನ್ನು ನೋಡಿದ್ದೇವೆ ಪ್ರವೇಶ ನಿಯಂತ್ರಣ ಮ್ಯಾಟ್ರಿಕ್ಸ್ ಆಗಿತ್ತು ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಪ್ರವೇಶ ನಿಯಂತ್ರಣವನ್ನು ಸಾಧಿಸಲು ಮೂಲಭೂತವಾಗಿ ವಿವೇಚನೆಯ ಪ್ರವೇಶ ನಿಯಂತ್ರಣ ತಂತ್ರವಾಗಿರುವ ಯುನಿಕ್ಸ್ ಭದ್ರತಾ ಕಾರ್ಯವಿಧಾನಗಳನ್ನು ನೋಡುತ್ತೇವೆ ಆದ್ದರಿಂದ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ನೀವು ವಿಷಯಗಳು ಮತ್ತು ವಸ್ತುಗಳನ್ನು ಹೊಂದಿದ್ದೀರಿ ವಿಷಯಗಳನ್ನು ಬಳಕೆದಾರರು ಮತ್ತು ಗುಂಪುಗಳಾಗಿ ವ್ಯಾಖ್ಯಾನಿಸಲಾಗಿದೆ ಮತ್ತು ಸಹಜವಾಗಿ ನಾವು ಈ ವಿಶೇಷ ವಿಷಯವನ್ನು ಹೊಂದಿದ್ದೇವೆ ಅದು ಸೂಪರ್ಯೂಸರ್ ಅಥವಾ ಸಿಸ್ಟಮ್ನ ಮೂಲವಾಗಿದೆ ಬಳಕೆದಾರರು ರಚಿಸುವ ಪ್ರಕ್ರಿಯೆಗಳು ಸಹ ವಿಷಯಗಳಾಗಿವೆ ಮತ್ತು ಮೂಲಭೂತವಾಗಿ ಅವು ಎಲ್ಲವನ್ನೂ ಪಡೆದುಕೊಳ್ಳುತ್ತವೆ ನಿರ್ದಿಷ್ಟ ಬಳಕೆದಾರರು ಹೊಂದಿರುವ ಅನುಮತಿಗಳು ಮತ್ತು ಸವಲತ್ತುಗಳು ಆದ್ದರಿಂದ ಮತ್ತೊಂದೆಡೆ ಆಬ್ಜೆಕ್ಟ್ ಫೈಲ್ಗಳು ಡೈರೆಕ್ಟರಿಗಳು ಸಾಕೆಟ್ಗಳು ಪ್ರಕ್ರಿಯೆಗಳು ಪ್ರಕ್ರಿಯೆ ಮೆಮೊರಿ ಫೈಲ್ ಡಿಸ್ಕ್ರಿಪ್ಟರ್ಗಳು ಮತ್ತು ಹೀಗೆ ಬದಲಾಗಬಹುದು ಯುನಿಕ್ಸ್ನ ಪ್ರತಿಯೊಂದು ಸುವಾಸನೆಯು ನಿರ್ದಿಷ್ಟ ವಸ್ತುಗಳ ಮೇಲೆ ವಿಷಯ ಹೊಂದಿರುವ ನಿರ್ದಿಷ್ಟ ಪ್ರವೇಶ ಹಕ್ಕುಗಳನ್ನು ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ಒಂದು ಯುನಿಕ್ಸ್ ಫ್ಲೇವರ್ನ ನಡುವೆ ಇನ್ನೊಂದಕ್ಕೆ ಸಂಬಂಧಿಸಿದಂತೆ ಸೂಕ್ಷ್ಮ ವ್ಯತ್ಯಾಸಗಳಿರುತ್ತವೆ ಆದ್ದರಿಂದ ನಾವು Unix ಲಾಗಿನ್ ಪ್ರಕ್ರಿಯೆಯೊಂದಿಗೆ ಪ್ರಾರಂಭಿಸೋಣ ಸಿಸ್ಟಮ್ಗಾಗಿ ಲಾಗಿನ್ ಪ್ರಕ್ರಿಯೆಯು ಬೂಟ್ ಸಮಯದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಅದು ಸೂಪರ್ಯೂಸರ್ ಸವಲತ್ತುಗಳೊಂದಿಗೆ ಚಲಿಸುತ್ತದೆ ಆದ್ದರಿಂದ ಇದು ಬಳಕೆದಾರಹೆಸರು ಮತ್ತು ಪಾಸ್ವರ್ಡ್ಗಾಗಿ ವಿನಂತಿಸುತ್ತದೆ ಆದ್ದರಿಂದ ಬಳಕೆದಾರರು ಪಾಸ್ವರ್ಡ್ ಅನ್ನು ನಮೂದಿಸಿದಾಗ ಕ್ರಿಪ್ಟೋಗ್ರಾಫಿಕ್ ಅಲ್ಗಾರಿದಮ್ ಅನ್ನು ಬಳಸಲಾಗುತ್ತದೆ ಸಂಗ್ರಹಿಸಿದ ಪಾಸ್ವರ್ಡ್ ಮತ್ತು ಫಲಿತಾಂಶವು ಪಾಸ್ವರ್ಡ್ನ ಹ್ಯಾಶ್ ಎಂದು ಕರೆಯಲ್ಪಡುತ್ತದೆ ಈಗ ಎಲ್ಲಾ ಬಳಕೆದಾರರು ಮತ್ತು ಅವರ ಅನುಗುಣವಾದ ಹ್ಯಾಶ್ ಮಾಡಿದ ಪಾಸ್ವರ್ಡ್ಗಳನ್ನು etcshadow ಎಂಬ ಫೈಲ್ನಲ್ಲಿ ಸಂಗ್ರಹಿಸಲಾಗಿದೆ ಆದ್ದರಿಂದ ಏನಾಗುತ್ತದೆ ಎಂದರೆ ನಿಜವಾಗಿ ನಮೂದಿಸಿದ ಪಾಸ್ವರ್ಡ್ ಮತ್ತು ಹ್ಯಾಶ್ ಕಂಪ್ಯೂಟೆಡ್ ಇದನ್ನು etcshadow ನಲ್ಲಿನ ಅನುಗುಣವಾದ ಬಳಕೆದಾರರ ಪ್ರವೇಶದೊಂದಿಗೆ ಹೋಲಿಸಲಾಗುತ್ತದೆ ಬಳಕೆದಾರರು ನಮೂದಿಸುವ ಅನುಗುಣವಾದ ಹ್ಯಾಶ್ ಮಾಡಿದ ಪಾಸ್ವರ್ಡ್ನೊಂದಿಗೆ ಸಂಗ್ರಹವಾಗಿರುವ ಫೈಲ್ನಲ್ಲಿ ಈ ನಮೂದುಗಳ ನಡುವೆ ಹೊಂದಾಣಿಕೆಯಿದ್ದರೆ ಮಾತ್ರ ಲಾಗಿನ್ ಅನ್ನು ಅನುಮತಿಸಲಾಗುತ್ತದೆ ಆದ್ದರಿಂದ ಒಮ್ಮೆ ಲಾಗಿನ್ ಪ್ರಕ್ರಿಯೆಯು ಯಶಸ್ವಿಯಾಗಿ ಪೂರ್ಣಗೊಂಡರೆ ಇನ್ನೊಂದು ಫೈಲ್ ಅನ್ನು ಪ್ರವೇಶಿಸಬಹುದು ಆದ್ದರಿಂದ ಈ ಫೈಲ್ etcpassword ಫೈಲ್ ನಿರ್ದಿಷ್ಟವಾಗಿ LINUX ಸಿಸ್ಟಮ್ಗಳಲ್ಲಿ ಇರುತ್ತದೆ ಮತ್ತು ಇದು ಬಳಕೆದಾರರ ಬಗ್ಗೆ ವಿವಿಧ ಮಾಹಿತಿಯನ್ನು ಒಳಗೊಂಡಿದೆ ಉದಾಹರಣೆಗೆ ಅದು uid gid ಮತ್ತು ಗುಂಪುಗಳು ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ uid ಎಂಬುದು ಬಳಕೆದಾರ ಗುರುತಿಸುವಿಕೆಯಾಗಿದ್ದು ಅದು ಒಂದು ಸಂಖ್ಯೆಯಾಗಿದೆ ಮತ್ತು ನಿರ್ದಿಷ್ಟ ಬಳಕೆದಾರರ ಗುಂಪನ್ನು ಅನನ್ಯವಾಗಿ ಗುರುತಿಸಲು ಇದನ್ನು ಬಳಸಲಾಗುತ್ತದೆ gid ಇದು ಗುಂಪು ಗುರುತಿಸುವಿಕೆಯಾಗಿದ್ದು ಅದು ಬಳಕೆದಾರರು ಬಯಸಿದ ಗುಂಪನ್ನು ಗುರುತಿಸುತ್ತದೆ ಮತ್ತು ಇತರ ವಿಷಯಗಳ ಜೊತೆಗೆ etcpassword ಸಹ ನಿರ್ದಿಷ್ಟ ಬಳಕೆದಾರರ ಹೋಮ್ ಡೈರೆಕ್ಟರಿಗೆ ಅನುಗುಣವಾದ ನಮೂದುಗಳನ್ನು ಹೊಂದಿದೆ ಮತ್ತು ಹೀಗೆ ಬಳಕೆದಾರ ಐಡೆಂಟಿಫೈಯರ್ಗಳು ಅಥವಾ ಯುಐಡಿಗಳನ್ನು ನೋಡಿದರೆ ಪ್ರತಿ ಬಳಕೆದಾರರಿಗೆ ವಿಶಿಷ್ಟವಾದ ಬಳಕೆದಾರ ಐಡೆಂಟಿಫೈಯರ್ ಮತ್ತು ಗ್ರೂಪ್ ಐಡೆಂಟಿಫೈಯರ್ ಅನ್ನು ನೀಡಲಾಗುತ್ತದೆ 0 ರ ಯುಐಡಿ ಅನ್ನು ರೂಟ್ಸ್ ಯೂಸರ್ ಐಡಿ ಎಂದು ಪರಿಗಣಿಸಲಾಗುತ್ತದೆ ಈಗ ಸೆಟ್ಯೂಡ್ ಎಂದು ಕರೆಯಲ್ಪಡುವ ಸಿಸ್ಟಂ ಕರೆ ಇದೆ ಬಳಕೆದಾರ ಐಡೆಂಟಿಫಯರ್ ಮೂಲಭೂತವಾಗಿ ಸಿಸ್ಟಮ್ ಕರೆಯು ನಿರ್ದಿಷ್ಟ ಪ್ರಕ್ರಿಯೆಯ ಬಳಕೆದಾರ ಐಡಿಯನ್ನು ಹೊಂದಿಸುವುದು ಆದ್ದರಿಂದ ಈ ಪ್ರಕ್ರಿಯೆಯು ಕಾರ್ಯಗತಗೊಳಿಸಿದಾಗ ಅದು ನಿರ್ದಿಷ್ಟಪಡಿಸಿದ ಬಳಕೆದಾರ ಐಡಿಯೊಂದಿಗೆ ಕಾರ್ಯಗತಗೊಳ್ಳುತ್ತದೆ ಈಗ ನಾವು ಇದಕ್ಕೆ ಹಿಂತಿರುಗಿದರೆ ಲಾಗಿನ್ ಪ್ರಕ್ರಿಯೆಯು ರೂಟ್ ಆಗಿ ಕಾರ್ಯಗತಗೊಳ್ಳುತ್ತದೆ ಮತ್ತು ಪಾಸ್ವರ್ಡ್ ಅನ್ನು ಪರಿಶೀಲಿಸಿದರೆ ಅದು ನಿರ್ದಿಷ್ಟ ಬಳಕೆದಾರರಿಗೆ ಶೆಲ್ ಅನ್ನು ರಚಿಸುತ್ತದೆ ಆದ್ದರಿಂದ ಮೂಲಭೂತವಾಗಿ ಈ ಶೆಲ್ ಅನ್ನು ಈ ಕೆಳಗಿನಂತೆ ರಚಿಸಲಾಗಿದೆ ಆದ್ದರಿಂದ ನೀವು ಅನುಮತಿಸಬಹುದು ನಾವು ಲಾಗಿನ್ ಪ್ರಕ್ರಿಯೆಯನ್ನು ಹೇಳುತ್ತೇವೆ ಮತ್ತು ಈ ಲಾಗಿನ್ ಪ್ರಕ್ರಿಯೆಯೊಳಗೆ ನೀವು ಪಾಸ್ವರ್ಡ್ ಅನ್ನು ಪಡೆದುಕೊಳ್ಳುತ್ತೀರಿ ಮತ್ತು ಪಾಸ್ವರ್ಡ್ ಅನ್ನು ಸಂಗ್ರಹಿಸಿದ ಹ್ಯಾಶ್ನೊಂದಿಗೆ ಹೋಲಿಕೆ ಮಾಡಿ ಮತ್ತು ಇದು ನಿಜವಾಗಿದ್ದರೆ ನಾವು ಪ್ರಕ್ರಿಯೆಯನ್ನು ಫೋರ್ಕ್ ಮಾಡುತ್ತೇವೆ ಮಗುವಿನ ಪ್ರಕ್ರಿಯೆ ನಾವು ಮಾಡುವುದೇನೆಂದರೆ ನಾವು ಬಳಕೆದಾರರ ಗುರುತಿಸುವಿಕೆಗೆ ಅನುಗುಣವಾದ ಸೆಟ್ಯೂಡ್ ಮತ್ತು ನಂತರ ಬ್ಯಾಷ್ ಶೆಲ್ ಅನ್ನು ಕಾರ್ಯಗತಗೊಳಿಸುತ್ತೇವೆ ಆದ್ದರಿಂದ ನಾವು ಇಲ್ಲಿ ನೋಡುವುದು ಏನೆಂದರೆ ಲಾಗಿನ್ ಪ್ರಕ್ರಿಯೆಯು ಸೂಪರ್ಯೂಸರ್ ಸವಲತ್ತುಗಳೊಂದಿಗೆ ಕಾರ್ಯಗತವಾಗಿದ್ದರೂ ಸಹ ಅದನ್ನು ಹೋಲಿಸಿದಾಗ ಮತ್ತು ಬಳಕೆದಾರರನ್ನು ಯಶಸ್ವಿಯಾಗಿ ದೃಢೀಕರಿಸುತ್ತದೆ ಅದು ಫೋರ್ಕ್ ಮಾಡುತ್ತದೆ ಒಂದು ಪ್ರಕ್ರಿಯೆ ನಿರ್ದಿಷ್ಟ ಬಳಕೆದಾರರಿಗೆ ಅನುಗುಣವಾದ uid ಅನ್ನು ಬದಲಾಯಿಸುತ್ತದೆ ಮತ್ತು ನಂತರ ಶೆಲ್ ಅನ್ನು ಕಾರ್ಯಗತಗೊಳಿಸುತ್ತದೆ ಆದ್ದರಿಂದ ಶೆಲ್ ಕಾರ್ಯಗತಗೊಳಿಸಿದಾಗ ಅದು ನಿರ್ದಿಷ್ಟ ಬಳಕೆದಾರರ ಯುಐಡಿಯೊಂದಿಗೆ ಕಾರ್ಯಗತಗೊಳ್ಳುತ್ತದೆ ಈಗ ನಿರ್ದಿಷ್ಟ ಬಳಕೆದಾರರಿಂದ ಕಾರ್ಯಗತಗೊಳ್ಳುವ ಪ್ರತಿಯೊಂದು ಪ್ರೋಗ್ರಾಂ ಸ್ವಯಂಚಾಲಿತವಾಗಿ ಮೂಲ ಪ್ರಕ್ರಿಯೆಯಿಂದ ಬಳಕೆದಾರರ ಐಡಿಯನ್ನು ಆನುವಂಶಿಕವಾಗಿ ಪಡೆಯುತ್ತದೆ ಬಳಕೆದಾರರು ನಿಜವಾಗಿ ಕಾರ್ಯಗತಗೊಳಿಸುವ ಎಲ್ಲಾ ಪ್ರಕ್ರಿಯೆಗಳಿಗೆ ಆ ನಿರ್ದಿಷ್ಟ ಬಳಕೆದಾರರಿಗೆ ಅನುಗುಣವಾದ ಯುಐಡಿ ಅದೇ ರೀತಿಯಲ್ಲಿ ಆ ವ್ಯವಸ್ಥೆಯ ಪ್ರತಿಯೊಬ್ಬ ಬಳಕೆದಾರರೂ ಸಹ ನಿರ್ದಿಷ್ಟ ಗುಂಪಿನೊಂದಿಗೆ ಸಂಬಂಧ ಹೊಂದಿದ್ದಾರೆ ಮತ್ತು ಆದ್ದರಿಂದ ಗುಂಪು ಗುರುತಿಸುವಿಕೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಆದ್ದರಿಂದ ಸೆಟ್ಯೂಯಿಡ್ನಂತೆಯೇ ನಮ್ಮಲ್ಲೂ ಸೆಟ್ಗಿಡ್ ಇದೆ ಇದು ಗ್ರೂಪ್ ಐಡಿಯನ್ನು ನಿರ್ದಿಷ್ಟ ಪ್ರಕ್ರಿಯೆಯನ್ನು ಹೊಂದಿಸುವ ಗ್ರೂಪ್ ಐಡೆಂಟಿಫೈಯರ್ ಅನ್ನು ನೀಡಲಾಗಿದೆ ಈಗ ನಾವು ಪ್ರತಿ ಬಾರಿ ಫೋರ್ಕ್ ಮಾಡಿದಾಗ ಮತ್ತು ಹೊಸ ಪ್ರಕ್ರಿಯೆಯನ್ನು ರಚಿಸುತ್ತೇವೆ ಅದನ್ನು ನಾನು ಗ್ರೂಪ್ ಐಡಿಯಲ್ಲಿ ಅದೇ ರೀತಿಯಲ್ಲಿ ಪ್ರಕ್ರಿಯೆಗೊಳಿಸುತ್ತೇನೆ ಇದು ತನ್ನ ಮೂಲ ಪ್ರಕ್ರಿಯೆಯ ಯುಐಡಿಯನ್ನು ಆನುವಂಶಿಕವಾಗಿ ಪಡೆಯುತ್ತದೆ ಈ ದೃಷ್ಟಿಕೋನದಲ್ಲಿ ಎರಡು ಇತರ ಪ್ರಮುಖ ಕಾರ್ಯಗಳೆಂದರೆ sudo ಮತ್ತು su sudo ಮತ್ತು su ನಿರ್ದಿಷ್ಟ ಬಳಕೆದಾರರು ನಿರ್ದಿಷ್ಟ ಪ್ರಕ್ರಿಯೆಯ ಸವಲತ್ತುಗಳನ್ನು ತೊಡೆದುಹಾಕಲು ಅನುವು ಮಾಡಿಕೊಡುತ್ತದೆ ಆದ್ದರಿಂದ ಸುಡೋವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ಪ್ರಕ್ರಿಯೆಯು 0 ರ ಯುಐಡಿಯೊಂದಿಗೆ ಚಲಿಸುತ್ತದೆ ಎಂದು ಸೂಚಿಸುತ್ತದೆ ಇದು ರೂಟ್ ಬಳಕೆದಾರರ ಎಲ್ಲಾ ಸವಲತ್ತುಗಳೊಂದಿಗೆ ಚಲಿಸುತ್ತದೆ ಆದ್ದರಿಂದ ನಿಮಗೆ ಒಂದು ಉದಾಹರಣೆಯಾಗಿದೆ ನೀವು ಇಲ್ಲಿ ಐಡಿಯನ್ನು ಚಲಾಯಿಸಿದರೆ ಅದು ನಿರ್ದಿಷ್ಟ ಬಳಕೆದಾರರಿಗೆ ಎಲ್ಲಾ ಐಡಿಗಳನ್ನು ಹೇಳುತ್ತದೆ ಉದಾಹರಣೆಗೆ ಐಡಿ ಇಲ್ಲಿ uid 1000 ನನ್ನ gid 1000 ಮತ್ತು ಹೀಗೆ ಹೇಳುತ್ತದೆ ಈಗ ನಾನು sudo id ಮಾಡಿದಾಗ ನಾನು ಪಡೆದುಕೊಂಡದ್ದು uid 0 gid 0 ಮತ್ತು ಹೀಗೆ ಆದ್ದರಿಂದ ಮೂಲಭೂತವಾಗಿ ಏನು 0 ರ ಯುಐಡಿ ಹೊಂದಿರುವ ಸಾಮಾನ್ಯ ಬಳಕೆದಾರರು ರೂಟ್ ಬಳಕೆದಾರರ ಸವಲತ್ತುಗಳೊಂದಿಗೆ ಐಡಿ ಆಜ್ಞೆಯನ್ನು ಚಲಾಯಿಸಲು ಸವಲತ್ತುಗಳನ್ನು ಪಡೆಯುತ್ತಿದ್ದಾರೆ ಎಂದು ಇಲ್ಲಿ ಪಡೆಯಲಾಗಿದೆ ಆದ್ದರಿಂದ ನೀವು ಯೋಚಿಸಲು ಇದು ವಿಷಯವಾಗಿದೆ ಪಾಸ್ವರ್ಡ್ ಎನ್ನುವುದು ಬಳಕೆದಾರರಿಂದ ಅವನ ಅಥವಾ ಅವಳ ಪಾಸ್ವರ್ಡ್ ಅನ್ನು ಬದಲಾಯಿಸಲು ನಡೆಸುವ ಆಜ್ಞೆಯಾಗಿದೆ ಇದು ನಿರ್ದಿಷ್ಟ ಬಳಕೆದಾರರಿಗೆ ಪಾಸ್ವರ್ಡ್ ಲಿಂಕ್ ಆಗಿರುವುದರಿಂದ ಇದನ್ನು ಬಳಕೆದಾರರಿಂದ ಚಲಾಯಿಸಬೇಕು ಮತ್ತು ಆದ್ದರಿಂದ ಸುಡೋ ಅನುಮತಿ ನಿರ್ದಿಷ್ಟ ಬಳಕೆದಾರರಿಗೆ ನೀಡಬಾರದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪಾಸ್ವರ್ಡ್ ಆಜ್ಞೆಯನ್ನು ಬಳಕೆದಾರನು ತನ್ನ ಸಾಮಾನ್ಯ ಯುಐಡಿಯೊಂದಿಗೆ ಕಾರ್ಯಗತಗೊಳಿಸುತ್ತಾನೆ ಮತ್ತು ನಿರ್ದಿಷ್ಟ ಪಾಸ್ವರ್ಡ್ಗಾಗಿ ಸವಲತ್ತುಗಳನ್ನು ಹೆಚ್ಚಿಸುವ ಅಗತ್ಯವಿಲ್ಲ ಇನ್ನೊಂದು ಅಂಶವೆಂದರೆ ಎಲ್ಲಾ ಪಾಸ್ವರ್ಡ್ಗಳನ್ನು ಫೈಲ್ನಲ್ಲಿ ಎನ್ಕ್ರಿಪ್ಟ್ ಮಾಡಲಾದ ರೂಪದಲ್ಲಿ ಸಂಗ್ರಹಿಸಲಾಗಿದೆ etcshadow ಈಗ ಈ ಫೈಲ್ ಎಲ್ಲಾ ಬಳಕೆದಾರರ ಎಲ್ಲಾ ಪಾಸ್ವರ್ಡ್ಗಳನ್ನು ಒಳಗೊಂಡಿದೆ ಮತ್ತು ಆದ್ದರಿಂದ ಯಾವುದೇ ಸಾಮಾನ್ಯ ಬಳಕೆದಾರರಿಂದ ಪ್ರವೇಶಿಸಬಾರದು ಹೀಗಾಗಿ Linux ವ್ಯವಸ್ಥೆಯಲ್ಲಿ ಈ etc ನೆರಳು ಕೇವಲ ರೂಟ್ ಬಳಕೆದಾರರ ಒಡೆತನದಲ್ಲಿದೆ ಈಗ ಪಾಸ್ವರ್ಡ್ ಆಜ್ಞೆಯನ್ನು ಬಳಸಿಕೊಂಡು ಪಾಸ್ವರ್ಡ್ ಅನ್ನು ಮಾರ್ಪಡಿಸಲು ಆ ಬಳಕೆದಾರರ ಪ್ರವೇಶಕ್ಕೆ ಅನುಗುಣವಾದ ಈ etcshadow ಫೈಲ್ಗೆ ಬರೆಯುವ ಅಗತ್ಯವಿದೆ ಇಲ್ಲಿ ಯೋಚಿಸುವ ಪ್ರಶ್ನೆಯೆಂದರೆ ಹೇಗೆ ಮಾಡಬಹುದು ಸಾಮಾನ್ಯ ಬಳಕೆದಾರ ಪ್ರೋಗ್ರಾಂನಂತೆ ರನ್ ಆಗುವ ಪಾಸ್ವರ್ಡ್ ಪ್ರೋಗ್ರಾಂ ರೂಟ್ನ ಮಾಲೀಕತ್ವದ ಫೈಲ್ ಇತ್ಯಾದಿಶ್ಯಾಡೋ ಅನ್ನು ಮಾರ್ಪಡಿಸುತ್ತದೆ ಈಗ ನಾವು ಯುನಿಕ್ಸ್ ಮತ್ತು ಲಿನಕ್ಸ್ ಸಿಸ್ಟಮ್ನಲ್ಲಿರುವ ವಿವಿಧ ವಸ್ತುಗಳನ್ನು ನೋಡುತ್ತೇವೆ ಮತ್ತು ವಿವಿಧ ಆಬ್ಜೆಕ್ಟ್ಗಳಿಗೆ ವಿವಿಧ ಪ್ರವೇಶ ನಿಯಂತ್ರಣ ನೀತಿಗಳನ್ನು ವಿಶಿಷ್ಟವಾದ ಯುನಿಕ್ಸ್ ಸಿಸ್ಟಮ್ನಲ್ಲಿ ಹೇಗೆ ನಿರ್ವಹಿಸಲಾಗುತ್ತದೆ ಎಂಬುದರ ಕುರಿತು ನಾವು ನೋಡುತ್ತೇವೆ ಉದಾಹರಣೆಗೆ ಫೈಲ್ ಹಕ್ಕುಗಳು ಫೈಲ್ನಲ್ಲಿನ ವಿವಿಧ ಕಾರ್ಯಾಚರಣೆಗಳು ಸಹಜವಾಗಿ ರಚಿಸುವುದು ಓದುವುದು ಬರೆಯುವುದು ಕಾರ್ಯಗತಗೊಳಿಸುವುದು ಮಾಲೀಕತ್ವ ಅನುಮತಿಗಳ ಬದಲಾವಣೆ ಮತ್ತು ಗುಂಪು ಬದಲಾವಣೆಗೆ ಸಂಬಂಧಿಸಿದ ಇತರ ಕಾರ್ಯಾಚರಣೆಗಳನ್ನು ಸಹ ನಾವು ಹೊಂದಿದ್ದೇವೆ ಆದ್ದರಿಂದ ಚೌನ್ ಆಜ್ಞೆಯ ಮೂಲಕ ನಿರ್ದಿಷ್ಟ ಫೈಲ್ನ ಮಾಲೀಕತ್ವವನ್ನು ಬದಲಾಯಿಸಬಹುದು ನಾವು ಅದೇ ರೀತಿ ಅನುಮತಿಗಳನ್ನು ಬದಲಾಯಿಸಬಹುದು chmod ಆಜ್ಞೆಯನ್ನು ಹೊಂದಿರುವ ಫೈಲ್ಗಾಗಿ ಮತ್ತು chgrp ಆಜ್ಞೆಯೊಂದಿಗೆ ಫೈಲ್ನ ಗುಂಪನ್ನು ಬದಲಾಯಿಸಿ ಡೈರೆಕ್ಟರಿಗಳಿಗೆ ಇದೇ ರೀತಿಯ ಕಾರ್ಯಾಚರಣೆಗಳನ್ನು ನಿರ್ದಿಷ್ಟಪಡಿಸಲಾಗಿದೆ ಒಬ್ಬರು ಲಿಂಕ್ ಅನ್ನು ರಚಿಸಬಹುದು ಅಥವಾ ಡೈರೆಕ್ಟರಿಗಳನ್ನು ಅನ್ಲಿಂಕ್ ಮಾಡಬಹುದು ಡೈರೆಕ್ಟರಿಯೊಳಗೆ ಫೈಲ್ ಅನ್ನು ಮರುಹೆಸರಿಸಬಹುದು ಅಥವಾ ನಿರ್ದಿಷ್ಟ ಡೈರೆಕ್ಟರಿಯನ್ನು ಹುಡುಕಬಹುದು ಆದ್ದರಿಂದ ಇದನ್ನು ಯುನಿಕ್ಸ್ ಸಿಸ್ಟಮ್ನಲ್ಲಿ ನಿರ್ವಹಿಸಲು ಒಂದು ಸಣ್ಣ ಟೇಬಲ್ ಅನ್ನು ನಿರ್ವಹಿಸಲಾಗುತ್ತದೆ ಅಲ್ಲಿ ನಾವು ಓದಲು ಬರೆಯಲು ಮತ್ತು ಕಾರ್ಯಗತಗೊಳಿಸಲು ಅನುಮತಿಗಳನ್ನು ಹೊಂದಿದ್ದೇವೆ ಮತ್ತು ಈ ವಿವಿಧ ಫೈಲ್ಗಳಿಗೆ ಪ್ರವೇಶ ನಿಯಂತ್ರಣವನ್ನು ಸಾಧಿಸಲು ನಾವು ಮೂರು ವಿಭಿನ್ನ ಪ್ರಭೇದಗಳನ್ನು ಹೊಂದಿದ್ದೇವೆ ನಾವು ಯುನಿಕ್ಸ್ ಸಿಸ್ಟಮ್ನಿಂದ ನಿರ್ವಹಿಸಲ್ಪಡುವ ಸಣ್ಣ ಟೇಬಲ್ ಅನ್ನು ಹೊಂದಿದ್ದೇವೆ ಆ ನಿರ್ದಿಷ್ಟ ವಸ್ತುವಿನ ಮೂರು ವಿಭಿನ್ನ ಪ್ರಕಾರದ ಬಳಕೆದಾರರಿಗೆ ಅನುಮತಿಸಲಾದ ಕಾರ್ಯಾಚರಣೆಗಳನ್ನು ನಾವು ಓದಲು ಬರೆಯಲು ಕಾರ್ಯಗತಗೊಳಿಸಲು ಹೊಂದಿರುವಲ್ಲಿ ಒಬ್ಬರು ವಸ್ತುವಿನ ಮಾಲೀಕರು ಎರಡನೆಯದು ಮಾಲೀಕರು ಸೇರಿರುವ ಗುಂಪು ಮತ್ತು ಮೂರನೆಯದು ಅಥವಾ ಇತರ ಎಲ್ಲ ಬಳಕೆದಾರರು ಆದ್ದರಿಂದ ಈ ಪ್ರತಿಯೊಂದು ಪ್ರಕರಣಕ್ಕೂ ನಾವು ಫೈಲ್ ಅನ್ನು ಓದಬಹುದೇ ಬರೆಯಬಹುದೇ ಅಥವಾ ಕಾರ್ಯಗತಗೊಳಿಸಬಹುದೇ ಎಂದು ನಿರ್ದಿಷ್ಟಪಡಿಸಬಹುದು ಆದ್ದರಿಂದ ಇದನ್ನು ಸಿಸ್ಟಮ್ನಲ್ಲಿನ ಪ್ರತಿಯೊಂದು ಫೈಲ್ಗೆ ಮತ್ತು ಪ್ರತಿ ಡೈರೆಕ್ಟರಿಗೆ ನಿರ್ದಿಷ್ಟಪಡಿಸಬಹುದು ಆದರೆ ಡೈರೆಕ್ಟರಿಯನ್ನು ಓದಲು ಮತ್ತು ಬರೆಯಲು ಡೈರೆಕ್ಟರಿ ಎಕ್ಸಿಕ್ಯೂಟ್ ಅನುಮತಿ ಅಥವಾ ಡೈರೆಕ್ಟರಿಯಲ್ಲಿ X ಅನುಮತಿಯು ವಿಭಿನ್ನ ಅರ್ಥವನ್ನು ಹೊಂದಿದೆ ಆದ್ದರಿಂದ ಇದು ಮೂಲಭೂತವಾಗಿ ಅರ್ಥವಾಗಿದೆ ಒಬ್ಬರು ನಿರ್ದಿಷ್ಟ ಡೈರೆಕ್ಟರಿಯನ್ನು ಹುಡುಕಬಹುದು ಆದ್ದರಿಂದ ಮೂಲಭೂತವಾಗಿ ನೀವು ಡೈರೆಕ್ಟರಿಯ ವಿಷಯಗಳನ್ನು ಪಟ್ಟಿ ಮಾಡಲು ಅಥವಾ ಡೈರೆಕ್ಟರಿಯ ವಿಷಯಗಳನ್ನು ಓದಲು ಸಾಧ್ಯವಿಲ್ಲ ಆದರೆ ಮೂಲಭೂತವಾಗಿ ನೀವು ಆ ಡೈರೆಕ್ಟರಿಯ ಹೆಸರನ್ನು ಹುಡುಕಬಹುದು ಇವುಗಳ ಜೊತೆಗೆ ನಿರ್ದಿಷ್ಟಪಡಿಸಿದ ಬಿಟ್ಗಳನ್ನು ಓದುವುದು ಬರೆಯುವುದು ಕಾರ್ಯಗತಗೊಳಿಸುವುದು ಸಾಂಕೇತಿಕ ಲಿಂಕ್ಗಳು ಡೈರೆಕ್ಟರಿ ಫೈಲ್ಗಳು ಅಡೆಸ್ಸಿವ್ ಬಿಟ್ಗಳು ಮತ್ತು ಮುಂತಾದ ಅಂಶಗಳು ಈಗ ನೀವು ಫೈಲ್ ಡಿಸ್ಕ್ರಿಪ್ಟರ್ಗಳನ್ನು ನೋಡುತ್ತೀರಿ ಒಮ್ಮೆ ನೀವು ಓಪನ್ ಸಿಸ್ಟಮ್ ಕರೆಯನ್ನು ಬಳಸಿಕೊಂಡು ಫೈಲ್ ಅನ್ನು ತೆರೆದಾಗ ಅದರಲ್ಲಿ ನೀವು ನಿರ್ದಿಷ್ಟ ಫೈಲ್ ಅನ್ನು ಓದಲು ಅಥವಾ ಬರೆಯಲು ಅಥವಾ ಸೇರಿಸಲು ಬಯಸುವ ಅನುಮತಿಗಳ ಜೊತೆಗೆ ಫೈಲ್ ಮಾರ್ಗವನ್ನು ನಿರ್ದಿಷ್ಟಪಡಿಸಿ ಮತ್ತು ನೀವು ಪಡೆಯುವುದು ಫೈಲ್ ಡಿಸ್ಕ್ರಿಪ್ಟರ್ ಆದ್ದರಿಂದ ಫೈಲ್ ಡಿಸ್ಕ್ರಿಪ್ಟರ್ ಅನ್ನು ಪಡೆಯುವಲ್ಲಿ ಸಂಪೂರ್ಣ ಭದ್ರತೆ ಉಳಿದಿದೆ ಎಂಬುದನ್ನು ಗಮನಿಸಿ ಉದಾಹರಣೆಗೆ ಒಮ್ಮೆ ನಿಮ್ಮ ತೆರೆದ ಸಿಸ್ಟಮ್ ಕರೆ ಯಶಸ್ವಿಯಾಗಿ ಫೈಲ್ ಅನ್ನು ರಚಿಸಿದಾಗ ಅಥವಾ ತೆರೆದಾಗ ಮತ್ತು ನಿರ್ದಿಷ್ಟ ಫೈಲ್ಗಾಗಿ ನೀವು ಫೈಲ್ ಡಿಸ್ಕ್ರಿಪ್ಟರ್ ಅನ್ನು ಪಡೆದ ನಂತರ ಯಾವುದೇ ವಿಶೇಷ ಪರೀಕ್ಷೆಗಳಿಲ್ಲ ಯಾವುದೇ ಪ್ರವೇಶ ನಿಯಂತ್ರಣ ಪರೀಕ್ಷೆಯಿಲ್ಲದೆ ನೀವು ಆ ಫೈಲ್ ಅನ್ನು ಓದಬಹುದು ಮತ್ತು ಬರೆಯಬಹುದು ಆದ್ದರಿಂದ ಇದನ್ನು ಆಧರಿಸಿ ನೀವು ಫೈಲ್ ಡಿಸ್ಕ್ರಿಪ್ಟರ್ ಅನ್ನು ಪಡೆಯಲು ಎರಡು ಮಾರ್ಗಗಳಿವೆ ಒಂದು ತೆರೆದ ಸಿಸ್ಟಮ್ ಕರೆಯನ್ನು ಬಳಸುವ ಮೂಲಕ ಪ್ರವೇಶ ನಿಯಂತ್ರಣ ಅನುಮತಿಗಳನ್ನು ಪರಿಶೀಲಿಸಲಾಗುತ್ತದೆ ಆಪರೇಟಿಂಗ್ ಸಿಸ್ಟಮ್ ನಿಮಗೆ ಯಶಸ್ವಿ ಫೈಲ್ ಡಿಸ್ಕ್ರಿಪ್ಟರ್ ಅನ್ನು ನೀಡುವ ಮೊದಲು ಫೈಲ್ ಡಿಸ್ಕ್ರಿಪ್ಟರ್ ಅನ್ನು ಪಡೆಯುವ ಎರಡನೇ ಮಾರ್ಗವೆಂದರೆ ಇನ್ನೊಂದು ಪ್ರಕ್ರಿಯೆಯಿಂದ ಅಥವಾ ಹಂಚಿಕೆಯ ಮೆಮೊರಿಯಿಂದ ಉದಾಹರಣೆಗೆ ಒಂದು ಪ್ರಕ್ರಿಯೆಯು ಮಗುವಿನ ಪ್ರಕ್ರಿಯೆಯನ್ನು ಹುಟ್ಟುಹಾಕಿದಾಗ ಮಗುವಿನ ಪ್ರಕ್ರಿಯೆಯು ಎಲ್ಲಾ ಫೈಲ್ ವಿವರಣೆಗಳನ್ನು ಆನುವಂಶಿಕವಾಗಿ ಪಡೆಯಬಹುದು ಹೀಗಾಗಿ ಮಕ್ಕಳ ಪ್ರಕ್ರಿಯೆಯಿಂದ ಪಡೆದ ಫೈಲ್ ಡಿಸ್ಕ್ರಿಪ್ಟರ್ ಅದರ ಪ್ರಕ್ರಿಯೆಯಲ್ಲಿ ತೆರೆದ ಸಿಸ್ಟಮ್ ಕರೆಯಿಂದ ಬರಬೇಕಾಗಿಲ್ಲ ಆದರೆ ಅದು ವಾಸ್ತವವಾಗಿ ಮೂಲ ಪ್ರಕ್ರಿಯೆಯಿಂದ ಫೈಲ್ ಡಿಸ್ಕ್ರಿಪ್ಟರ್ ಅನ್ನು ಆನುವಂಶಿಕವಾಗಿ ಪಡೆಯುತ್ತದೆ ಫೈಲ್ ಡಿಸ್ಕ್ರಿಪ್ಟರ್ ಅನ್ನು ಪಡೆಯುವ ಇನ್ನೊಂದು ಮಾರ್ಗವೆಂದರೆ ಹಂಚಿಕೆಯ ಮೆಮೊರಿ ಅಥವಾ ಸಾಕೆಟ್ಗಳ ಮೂಲಕ ಆದ್ದರಿಂದ ಒಂದು ಪ್ರಕ್ರಿಯೆಯು ಹಂಚಿಕೆಯ ಮೆಮೊರಿಯ ಮೂಲಕ ಇತರ ಪ್ರಕ್ರಿಯೆಗೆ ಫೈಲ್ ಡಿಸ್ಕ್ರಿಪ್ಟರ್ ಅನ್ನು ಕಳುಹಿಸಬಹುದು ಮತ್ತು ಆದ್ದರಿಂದ ಎರಡನೇ ಪ್ರಕ್ರಿಯೆಯು ಆಪರೇಟಿಂಗ್ ಸಿಸ್ಟಂನಿಂದ ಯಾವುದೇ ಸ್ಪಷ್ಟವಾದ ಪರಿಶೀಲನೆಗಳಿಲ್ಲದೆ ಫೈಲ್ ಅನ್ನು ಓದಬಹುದು ಅಥವಾ ಬರೆಯಬಹುದು ಆದ್ದರಿಂದ ಈ ರೀತಿಯಲ್ಲಿ ಸಾಧಿಸುವುದು ಏನೆಂದರೆ ನಾನು ರೂಟ್ ಬಳಕೆದಾರರಿಗೆ ಮಾತ್ರ ಪ್ರವೇಶಿಸಬಹುದಾದ ನಿರ್ದಿಷ್ಟ ಫೈಲ್ ಅನ್ನು ರಚಿಸಬಹುದು ಆದರೆ ನಂತರ ನಾನು ಈ ನಿರ್ದಿಷ್ಟ ಫೈಲ್ ಅನ್ನು ತೆರೆಯಬಹುದು ಮತ್ತು ಆ ಫೈಲ್ ಡಿಸ್ಕ್ರಿಪ್ಟರ್ ಅನ್ನು ರೂಟ್ ಅಲ್ಲದ ಸಾಮಾನ್ಯ ಬಳಕೆದಾರರಿಗೆ ಕಳುಹಿಸಬಹುದು ಈಗ ಈ ಸಾಮಾನ್ಯ ಬಳಕೆದಾರ ನಂತರ ಕಾರ್ಯಗತಗೊಳಿಸಬಹುದು ಮತ್ತು ಈ ನಿರ್ದಿಷ್ಟ ಫೈಲ್ಗೆ ಓದಬಹುದು ಮತ್ತು ಬರೆಯಬಹುದು ಆದ್ದರಿಂದ ಸಾಧಿಸುವುದು ಏನೆಂದರೆ ಸಾಮಾನ್ಯ ಬಳಕೆದಾರರು ರೂಟ್ನಿಂದ ನೀಡಬೇಕಾದ ಫೈಲ್ ಅನ್ನು ಓದಬಹುದು ಅಥವಾ ಬರೆಯಬಹುದು ಆದ್ದರಿಂದ ನಾವು ಪ್ರಕ್ರಿಯೆಗಳನ್ನು ನೋಡೋಣ ಒಂದು ಪ್ರಕ್ರಿಯೆಯು UNIX ನಾಮಕರಣದಲ್ಲಿ ಒಂದು ವಿಷಯ ಮತ್ತು ವಸ್ತುವಾಗಿದೆ ಆದ್ದರಿಂದ ಪ್ರಕ್ರಿಯೆಯ ಮೇಲೆ ಅನುಮತಿಸಬಹುದಾದ ಕಾರ್ಯಾಚರಣೆಗಳು ಪ್ರಕ್ರಿಯೆಯನ್ನು ರಚಿಸುವುದು ದೋಷ ನಿವಾರಕ ಪ್ರಕ್ರಿಯೆ ಅಥವಾ ಪ್ರಕ್ರಿಯೆಯನ್ನು ಡೀಬಗ್ ಮಾಡುವುದು ಆದ್ದರಿಂದ ಡೀಬಗ್ ಅನ್ನು ಸಾಮಾನ್ಯವಾಗಿ ಮಾಡಲಾಗುತ್ತದೆ ಒಂದು ಪ್ರಕ್ರಿಯೆಯು ಇತರ ಪ್ರಕ್ರಿಯೆಯನ್ನು ವೀಕ್ಷಿಸಲು ಮತ್ತು ನಿಯಂತ್ರಿಸಲು ಅನುಮತಿಸುವ ಒಂದು ptrace ಸಿಸ್ಟಮ್ ಕರೆ GDB ಅಥವಾ GDB ಯ ಎಲ್ಲಾ ವಿಭಿನ್ನ ರೂಪಾಂತರಗಳಂತಹ ನಿಮ್ಮ ವಿಶಿಷ್ಟ ಡೀಬಗರ್ಗಳು ಬ್ರೇಕ್ಪಾಯಿಂಟ್ಗಳನ್ನು ಹೊಂದಿಸಲು ವೀಕ್ಷಿಸಲು ವಿವಿಧವನ್ನು ನೋಡಲು ಸಾಮಾನ್ಯವಾಗಿ ptrace ಸಿಸ್ಟಮ್ ಕರೆಯನ್ನು ಬಳಸುತ್ತವೆ ಮಕ್ಕಳ ಪ್ರಕ್ರಿಯೆಗಾಗಿ ಮೆಮೊರಿ ಸ್ಥಳಗಳು ರಿಜಿಸ್ಟರ್ ವಿಷಯಗಳನ್ನು ಓದಿ ಮತ್ತು ಹೀಗೆ ಒಂದು ಪ್ರಕ್ರಿಯೆಯನ್ನು ರಚಿಸಿದಾಗ ಅನುಮತಿಗಳಿಗೆ ಸಂಬಂಧಿಸಿದಂತೆ ಮಗುವಿನ ಪ್ರಕ್ರಿಯೆಯು ಪೋಷಕರಂತೆಯೇ ಅದೇ uid ಮತ್ತು gid ಅನ್ನು ಪಡೆಯುತ್ತದೆ ಮೂಲಭೂತವಾಗಿ ಮಗುವಿನ ಪ್ರಕ್ರಿಯೆಯು ಎಲ್ಲಾ ಪೋಷಕರ uid ಮತ್ತು gid ಅನ್ನು ಆನುವಂಶಿಕವಾಗಿ ಪಡೆಯುತ್ತದೆ ಹಾಗೆಯೇ ನೀವು ptrace ಅನ್ನು ಬಳಸುವಾಗ ptrace ಇತರ ಪ್ರಕ್ರಿಯೆಗಳನ್ನು ಡೀಬಗ್ ಮಾಡಬಹುದು ಅದೇ uid ಆದ್ದರಿಂದ ನಾನು ಆಂತರಿಕವಾಗಿ ಸಿಸ್ಟಮ್ ಕರೆ ptrace ಅನ್ನು ಬಳಸುವ GDB ಅನ್ನು ಬಳಸಿದರೆ GDB ಅದೇ uid ಹೊಂದಿರುವ ಪ್ರಕ್ರಿಯೆಗಳನ್ನು ಮಾತ್ರ ಡೀಬಗ್ ಮಾಡಬಹುದು ಆದ್ದರಿಂದ ನಾನು ಇತರ ಬಳಕೆದಾರರ ಪ್ರಕ್ರಿಯೆಯನ್ನು ಡೀಬಗ್ ಮಾಡಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ನಾನು ಡೀಬಗ್ ಮಾಡಲು ಮಾತ್ರ ಸಾಧ್ಯವಾಗುತ್ತದೆ ನನ್ನ ಅದೇ uid ನೊಂದಿಗೆ ರಚಿಸಲಾದ ಪ್ರಕ್ರಿಯೆ ಇದು ರೂಟ್ಗೆ ನಿಜವಾಗುವುದಿಲ್ಲ ರೂಟ್ ಎಲ್ಲಾ ಪ್ರಕ್ರಿಯೆಗಳಿಗೆ ಪ್ರವೇಶವನ್ನು ಹೊಂದಿದೆ ಮತ್ತು ಆದ್ದರಿಂದ ಸಿಸ್ಟಮ್ನಲ್ಲಿರುವ ಪ್ರತಿಯೊಂದು ಪ್ರಕ್ರಿಯೆಯಲ್ಲಿ GDB ಅನ್ನು ಚಲಾಯಿಸಬಹುದು ಆದ್ದರಿಂದ ನಾವು ಯುನಿಕ್ಸ್ ಸಿಸ್ಟಮ್ನಲ್ಲಿ ನೆಟ್ವರ್ಕ್ ಅನುಮತಿಗಳನ್ನು ನೋಡೋಣ ನೆಟ್ವರ್ಕ್ ಸಾಕೆಟ್ನಲ್ಲಿ ಅನುಮತಿಸಲಾದ ಕಾರ್ಯಾಚರಣೆಗಳು ಡೇಟಾವನ್ನು ಸಂಪರ್ಕಿಸಲು ಕೇಳಲು ಕಳುಹಿಸಲು ಮತ್ತು ಸ್ವೀಕರಿಸಲು ಈಗ ನೆಟ್ವರ್ಕ್ ಸಾಕೆಟ್ಗಳಿಗೆ ಸಂಬಂಧಿಸಿದ ಅನುಮತಿಗಳಿಗೆ ಸಂಬಂಧಿಸಿದಂತೆ ಫೈಲ್ಗಳು ಅಥವಾ ಇತರ ಯಾವುದೇ ಸಾಧನಗಳಿಗಿಂತ ಭಿನ್ನವಾಗಿದೆ ನೆಟ್ವರ್ಕ್ ಸಾಕೆಟ್ಗಳು ಯುಐಡಿಗಳಿಗೆ ಸಂಬಂಧಿಸಿಲ್ಲ ಆದ್ದರಿಂದ ಇದರರ್ಥ ಯಾರಾದರೂ ನಿಜವಾಗಿಯೂ ಯಂತ್ರಕ್ಕೆ ಸಂಪರ್ಕಿಸಬಹುದು ನಿರ್ದಿಷ್ಟ ಯಂತ್ರವನ್ನು ಮಾಡಲು ಸಂಪರ್ಕಿಸಲು ನಿರ್ದಿಷ್ಟ ವ್ಯಕ್ತಿಯು ಆ ಯಂತ್ರದಲ್ಲಿ ಮಾನ್ಯವಾದ ಬಳಕೆದಾರ ಖಾತೆಯನ್ನು ಹೊಂದಿರಬೇಕಾಗಿಲ್ಲ ಆದ್ದರಿಂದ ವೆಬ್ಸರ್ವರ್ಗಳಿಗೆ ಸಂಬಂಧಿಸಿದಂತೆ ಇದು ಮುಖ್ಯವಾಗಿದೆ ಈಗ ನಾವು ನಿರ್ದಿಷ್ಟ ಗಣಕದಲ್ಲಿ ವೆಬ್ ಸರ್ವರ್ ಅನ್ನು ಹೋಸ್ಟ್ ಮಾಡಿದಾಗ ಯಾವುದೇ ಬಳಕೆದಾರರು ನಿರ್ದಿಷ್ಟ ಯಂತ್ರವನ್ನು ಮಾಡಲು ಸಂಪರ್ಕಿಸಬಹುದು ಮತ್ತು ನಿರ್ದಿಷ್ಟ ವೆಬ್ ಸರ್ವರ್ನಲ್ಲಿ ಪುಟಗಳನ್ನು ವೀಕ್ಷಿಸಬಹುದು ಆ ಬಳಕೆದಾರರು ಮಾನ್ಯತೆಯನ್ನು ಹೊಂದುವ ಅಗತ್ಯವಿಲ್ಲ ನಿರ್ದಿಷ್ಟ ವೆಬ್ ಸರ್ವರ್ನಲ್ಲಿ ಲಾಗಿನ್ ಮಾಡಿ ಮುಂದೆ ಯಾವುದೇ ಪ್ರಕ್ರಿಯೆಯು 1024 ಕ್ಕಿಂತ ಹೆಚ್ಚಿನ ಪೋರ್ಟ್ಗಳನ್ನು ಆಲಿಸಬಹುದು 1024 ಕ್ಕಿಂತ ಕಡಿಮೆ ಇರುವ ನೆಟ್ವರ್ಕ್ ಪೋರ್ಟ್ಗಳಿಗೆ ಇದಕ್ಕೆ ಸೂಪರ್ಯೂಸರ್ ಸವಲತ್ತುಗಳು ಬೇಕಾಗುತ್ತವೆ ಏಕೆಂದರೆ ಈ ಪೋರ್ಟ್ಗಳು ವಿಶೇಷ ಸಿಸ್ಟಮ್ ಪ್ರಕ್ರಿಯೆಗಳನ್ನು ಲಿಂಕ್ ಮಾಡುತ್ತವೆ 1024 ಕ್ಕಿಂತ ಹೆಚ್ಚಿನ ಪ್ರಕ್ರಿಯೆಗಳಿಗಾಗಿ ಸಿಸ್ಟಮ್ನೊಳಗಿನ ಯಾವುದೇ ಪ್ರಕ್ರಿಯೆಯು ವಾಸ್ತವವಾಗಿ ಆ ಪೋರ್ಟ್ ಅನ್ನು ತೆರೆಯಬಹುದು ಮತ್ತು ಆಲಿಸಬಹುದು ಆದ್ದರಿಂದ ಒಮ್ಮೆ ನೀವು ಸಾಕೆಟ್ ಅನ್ನು ಯಶಸ್ವಿಯಾಗಿ ತೆರೆದ ನಂತರ ಯಾವುದೇ ಹೆಚ್ಚಿನ ಪರಿಶೀಲನೆಗಳನ್ನು ಮಾಡಲಾಗುವುದಿಲ್ಲ ಮತ್ತು ಆದ್ದರಿಂದ ನೀವು ಆ ಸಾಕೆಟ್ ಮೂಲಕ ಡೇಟಾವನ್ನು ಕಳುಹಿಸಬಹುದು ಮತ್ತು ಸ್ವೀಕರಿಸಬಹುದು ಯಾವುದೇ ಹೆಚ್ಚಿನ ಪರಿಶೀಲನೆಗಳು ಅಥವಾ ಯಾವುದೇ ಹೆಚ್ಚಿನ ಅನುಮತಿಗಳು ಹೀಗೆ ನಾವು ಅವುಗಳನ್ನು ಯುನಿಕ್ಸ್ ಸಿಸ್ಟಮ್ನಲ್ಲಿ ಫೈಲ್ಗಳು ಮತ್ತು ಇತರ ವಸ್ತುಗಳಿಗೆ ಹೋಲಿಸುವುದನ್ನು ನೋಡುತ್ತೇವೆ ನೆಟ್ವರ್ಕ್ ಸಾಕೆಟ್ಗಳನ್ನು ವಿಭಿನ್ನ ರೀತಿಯಲ್ಲಿ ಪರಿಗಣಿಸಲಾಗುತ್ತದೆ Unix ಪ್ರವೇಶ ನಿಯಂತ್ರಣ ಕಾರ್ಯವಿಧಾನಗಳು ಅರ್ಥಮಾಡಿಕೊಳ್ಳಲು ತುಂಬಾ ಸುಲಭ ಕಾರ್ಯಗತಗೊಳಿಸಲು ಸಾಕಷ್ಟು ಸುಲಭ ಮತ್ತು ಪರವಾನಗಿಗಳು ರೀತಿಯಲ್ಲಿ ಸಾಕಷ್ಟು ನಮ್ಯತೆಯನ್ನು ಹೊಂದಿದ್ದರೂ ಕೆಲಸಗಳನ್ನು ಮಾಡಲಾಗುತ್ತದೆ ಭದ್ರತೆಗೆ ಬಂದಾಗ Unix ಪ್ರವೇಶ ನಿಯಂತ್ರಣ ಕಾರ್ಯವಿಧಾನಗಳಲ್ಲಿ ಇನ್ನೂ ಸಾಕಷ್ಟು ಸಮಸ್ಯೆಗಳಿವೆ ಒಂದು ಮುಖ್ಯ ಸಮಸ್ಯೆಗಳೆಂದರೆ ರೂಟ್ ಬಹುತೇಕ ಏನನ್ನೂ ಮಾಡಬಹುದು ಆದ್ದರಿಂದ ಅದು ಫೈಲ್ಗಳನ್ನು ಓದಬಹುದು ಮತ್ತು ಮಾರ್ಪಡಿಸಬಹುದು ಅಥವಾ ರಚಿಸಬಹುದು ಅದು ಯಾವುದನ್ನಾದರೂ ಓದಬಹುದು ಅಥವಾ ಅದು ಫೈಲ್ಗಳನ್ನು ಅಳಿಸಬಹುದು ಅಥವಾ ಮಾರ್ಪಡಿಸಬಹುದು ಅದು ನಿರ್ದಿಷ್ಟ ಮಾಲೀಕರಿಂದ ಸ್ವತಂತ್ರವಾಗಿ ಯಾವುದೇ ಫೈಲ್ಗಳನ್ನು ಓದಬಹುದು ಅಥವಾ ಕಾರ್ಯಗತಗೊಳಿಸಬಹುದು ಕಡತಗಳನ್ನು ಈಗ ಇದರ ಸಮಸ್ಯೆ ಏನೆಂದರೆ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ವಿಶ್ವಾಸಾರ್ಹರಾಗಿದ್ದರೆ ಸಂಪೂರ್ಣ ಸಿಸ್ಟಮ್ ರಹಸ್ಯ ಡೇಟಾ ಸೋರಿಕೆಯಾಗಬಹುದು ಎಂದರ್ಥ ಮುಂದೆ ರೂಟ್ ಸ್ವತಃ ರಾಜಿ ಮಾಡಿಕೊಂಡರೆ ಉದಾಹರಣೆಗೆ ರೂಟ್ ಪ್ರೋಗ್ರಾಂಗಳಲ್ಲಿ ಬಫರ್ ಓವರ್ಫ್ಲೋ ದುರ್ಬಲತೆ ಇದ್ದರೆ ನಂತರ ಆ ಪ್ರೋಗ್ರಾಂ ರಾಜಿಯಾಗುತ್ತದೆ ಮತ್ತು ನಂತರ ಮಾಲ್ವೇರ್ ಸಿಸ್ಟಮ್ಗೆ ರೂಟ್ ಪ್ರವೇಶವನ್ನು ಪಡೆಯುತ್ತದೆ ಮತ್ತು ಹೀಗಾಗಿ ಸಂಪೂರ್ಣ ಸಿಸ್ಟಮ್ಗೆ ರಾಜಿ ಮಾಡಿಕೊಳ್ಳುತ್ತದೆ ಏಕೆಂದರೆ ಮಾಲ್ವೇರ್ ಸಿಸ್ಟಮ್ನಲ್ಲಿರುವ ಎಲ್ಲಾ ಫೈಲ್ಗಳನ್ನು ಓದಬಹುದು ಮತ್ತು ಬರೆಯಬಹುದು Unix ಪ್ರವೇಶ ನಿಯಂತ್ರಣ ಕಾರ್ಯವಿಧಾನಗಳೊಂದಿಗಿನ ಮತ್ತೊಂದು ಸಮಸ್ಯೆ ಎಂದರೆ ಅದು ಹೆಚ್ಚು ಒರಟಾಗಿರುತ್ತದೆ ಆದ್ದರಿಂದ X ಬಳಕೆದಾರನು ಫೈಲ್ಗಳಿಗೆ ಬರೆಯಲು Y ಪ್ರೋಗ್ರಾಂಗಳನ್ನು ಚಲಾಯಿಸಬಹುದು ಉದಾಹರಣೆಗೆ ಹೆಚ್ಚು ಸಂಕೀರ್ಣವಾದ ಪ್ರವೇಶ ನಿಯಂತ್ರಣ ಕಾರ್ಯವಿಧಾನಗಳು Z ಅನ್ನು ಈ Unix ಪ್ರವೇಶ ನಿಯಂತ್ರಣ ಕಾರ್ಯವಿಧಾನಗಳಲ್ಲಿ ಸುಲಭವಾಗಿ ನಿರ್ದಿಷ್ಟಪಡಿಸಲಾಗಿಲ್ಲ ಮತ್ತಷ್ಟು ಬಳಕೆದಾರನು ಆರೋಪಗಳ ವಿರುದ್ಧ ಸುಲಭವಾಗಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವ ಸಾಮಾನ್ಯ ಬಳಕೆದಾರ ಮತ್ತು ಅವರು ಮಾಲ್ವೇರ್ ಹೊಂದಿರುವ ನಿರ್ದಿಷ್ಟ ಪ್ರೋಗ್ರಾಂ ಅನ್ನು ಚಲಾಯಿಸುತ್ತಾರೆ ಎಂದು ಹೇಳೋಣ ಈಗ ಮಾಲ್ವೇರ್ ಆ ನಿರ್ದಿಷ್ಟ ಸಂಸ್ಥೆಯ ಎಲ್ಲಾ ಫೈಲ್ಗಳನ್ನು ಎಲ್ಲಾ ಸೂಕ್ಷ್ಮ ಫೈಲ್ಗಳನ್ನು ಒಳಗೊಂಡಂತೆ ಅಳಿಸುತ್ತದೆ ಈಗ ನಾವು ನಿರ್ದಿಷ್ಟ ಘಟನೆಗೆ ಬಳಕೆದಾರರನ್ನು ದೂಷಿಸಲು ಸಾಧ್ಯವಿಲ್ಲ ಏಕೆಂದರೆ ಅದು ಬಳಕೆದಾರರ ತಪ್ಪಲ್ಲ ಫೈಲ್ಗಳ ಅಳಿಸುವಿಕೆಯು ಮಾಲ್ವೇರ್ನಿಂದ ಮಾಡಲ್ಪಟ್ಟಿದೆ ಮತ್ತು ಆದ್ದರಿಂದ ಅಂತಹ ಆರೋಪಗಳ ವಿರುದ್ಧ ಸಮರ್ಥಿಸಿಕೊಳ್ಳುವುದು ಕಷ್ಟವಾಗುತ್ತದೆ Unix ಸ್ಪೇಸ್ ಪ್ರವೇಶ ನಿಯಂತ್ರಣ ಕಾರ್ಯವಿಧಾನಗಳೊಂದಿಗಿನ ಮತ್ತೊಂದು ಸಮಸ್ಯೆಯೆಂದರೆ ನಿರ್ದಿಷ್ಟ ಫೈಲ್ಗೆ ಕೇವಲ ಒಬ್ಬ ಬಳಕೆದಾರ ಮತ್ತು ಒಂದು ಗುಂಪನ್ನು ಮಾತ್ರ ನಿರ್ದಿಷ್ಟಪಡಿಸಬಹುದು ಸಾಮಾನ್ಯವಾಗಿ ನಾವು ಎರಡು ಬಳಕೆದಾರರು ನಿರ್ದಿಷ್ಟ ಫೈಲ್ ಅನ್ನು ಹೊಂದಲು ಬಯಸಿದಾಗ ನಮಗೆ ಹೆಚ್ಚಿನ ನಮ್ಯತೆ ಅಗತ್ಯವಿರುತ್ತದೆ ಮತ್ತು ಇದು Unix ಕಡತ ವ್ಯವಸ್ಥೆಗಳೊಂದಿಗೆ ಯಾವಾಗಲೂ ಸಾಧ್ಯವಿಲ್ಲ ಆದ್ದರಿಂದ ಸ್ಟ್ಯಾಂಡರ್ಡ್ Unix ಪ್ರವೇಶ ನಿಯಂತ್ರಣ ನೀತಿಗಳೊಂದಿಗೆ ಅನೇಕ ಸಮಸ್ಯೆಗಳಿವೆ ಮತ್ತು Unix ಸಿಸ್ಟಮ್ಗಳ ಹಲವಾರು ರೂಪಾಂತರಗಳು ವಾಸ್ತವವಾಗಿ ಹೆಚ್ಚು ಕಠಿಣ ಕ್ರಮಗಳಿಗೆ ವಲಸೆ ಹೋಗಿವೆ ಆದ್ದರಿಂದ ನಾವು ಈ ಉಪನ್ಯಾಸದಲ್ಲಿ ನೋಡುವಂತೆ Unix ಪ್ರವೇಶ ನಿಯಂತ್ರಣ ಕಾರ್ಯವಿಧಾನಗಳೊಂದಿಗೆ ವಿವಿಧ ಸಮಸ್ಯೆಗಳಿವೆ ಮತ್ತು ಆದ್ದರಿಂದ ಅನೇಕ Unix ಫ್ಲೇವರ್ಸ್ ವಾಸ್ತವವಾಗಿ ಮಾಹಿತಿ ಹರಿವಿನ ನೀತಿಗಳು ಎಂದು ಕರೆಯಲ್ಪಡುವ ಯಾವುದನ್ನಾದರೂ ಬಳಸಿಕೊಂಡು ಹೆಚ್ಚು ಉತ್ತಮವಾದ ಪ್ರವೇಶ ನಿಯಂತ್ರಣ ನೀತಿಗಳಿಗೆ ಸ್ಥಳಾಂತರಗೊಂಡಿದೆ ಆದ್ದರಿಂದ ಮುಂದಿನ ಉಪನ್ಯಾಸದಲ್ಲಿ ನಾವು ಮಾಹಿತಿ ಹರಿವಿನ ನೀತಿಗಳ ಕುರಿತು ಹೆಚ್ಚಿನ ವಿವರಗಳನ್ನು ನೋಡುತ್ತೇವೆ